ವಸಾಹತೋತ್ತರ ಸಾಹಿತ್ಯದ ಈ ಸರಣಿ ಉಪನ್ಯಾಸಕ್ಕೆ ಮತ್ತೆ ಸ್ವಾಗತ ಇಂದು ನಾವು ಭಾರತೀಯ ದೃಷ್ಟಿಕೋನದಿಂದ ವಸಾಹತುಶಾಹಿ ವಿಮೋಚನೆಯ ಕುರಿತ ಚರ್ಚೆಯೊಂದಿಗೆ ಮುಂದುವರಿಯುತ್ತೇವೆ ಹೆನ್ರಿ ಲೂಯಿಸ್ ವಿವಿಯನ್ ಡೆರೋಜಿಯೊ ಅವರ ಕಾವ್ಯದ ಬಗ್ಗೆ ವಿಶೇಷ ಉಲ್ಲೇಖದೊಂದಿಗೆ ನಾವು ಹಾಗೆ ಮಾಡುತ್ತೇವೆ ಆದರೆ ನಾವು ಡೆರೋಜಿಯೊ ಅವರ ಕವಿತೆಗಳನ್ನು ಅನ್ವೇಷಿಸಲು ಪ್ರಾರಂಭಿಸುವ ಮೊದಲು 19 ನೇ ಶತಮಾನದಲ್ಲಿ ಭಾರತದಲ್ಲಿ ಹೊರಹೊಮ್ಮಿದ ಇಂಗ್ಲಿಷ್ ವಿದ್ಯಾವಂತ ಮಧ್ಯಮ ವರ್ಗ ಮತ್ತು ಅವರು ರೂಪಿಸಿದ ರಾಷ್ಟ್ರೀಯತಾವಾದಿ ಪ್ರವಚನದ ಬಗ್ಗೆ ಸ್ವಲ್ಪ ಸಮಯ ಚರ್ಚಿಸೋಣ ನನ್ನ ಹಿಂದಿನ ಉಪನ್ಯಾಸದಲ್ಲಿ ನಾನು ಈಗಾಗಲೇ ಹೇಳಿದಂತೆ ಮಧ್ಯಮ ವರ್ಗದವರು ಈ ರಾಷ್ಟ್ರೀಯ ಪ್ರವಚನದ ವಿಶಿಷ್ಟ ಲಕ್ಷಣದ ಆಧಾರವಾಗಿರುವುದು ಚಕ್ರದ ಮಾದರಿಯಾಗಿದೆ ಮತ್ತು ಈ ಮಾದರಿಯು ಈ ರೀತಿ ಕಾಣುತ್ತದೆ ಇದು ಈಗಾಗಲೇ ತಿಳಿದಿರುವ ಸ್ಲೈಡ್ ಆಗಿದೆ ಹಿಂದಿನ ಉಪನ್ಯಾಸದಿಂದ ನಾನು ಅದನ್ನು ಬಳಸುತ್ತಿದ್ದೇನೆ ಈ ಮಾದರಿಯ ಪ್ರಕಾರ ಭಾರತವು ಒಂದು ಕಾಲದಲ್ಲಿ ಉನ್ನತ ನಾಗರಿಕತೆಯ ಭೂಮಿಯಾಗಿತ್ತು ಅದು ತನ್ನ ಸುವರ್ಣಯುಗವನ್ನು ಪ್ರತಿನಿಧಿಸುತ್ತದೆ ಎಂದು ನಾವು ನೋಡಬಹುದು ಆದರೆ ಈ ಉಪಖಂಡದ ಜನರು ತರುವಾಯ ಆ ಉನ್ನತ ಸ್ಥಾನದಿಂದ ಕುಸಿದಿದ್ದರು ಮತ್ತು ಸುವರ್ಣಯುಗವು ಈಗ ಕಳೆದುಹೋಗಿದೆ ಆದ್ದರಿಂದ ಪ್ರಸ್ತುತ ಭಾರತವು ಒಂದು ರೀತಿಯ ಅದೋಗತಿ ಹೊಂದಿದ ಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಇದು ಭಾರತೀಯರು ಈಗ ಯುರೋಪಿಯನ್ನರು ವಶಪಡಿಸಿಕೊಂಡ ವಸಾಹತುಶಾಹಿ ಜನಾಂಗವಾಗಿ ಮಾರ್ಪಟ್ಟಿದೆ ಎಂಬ ಅಂಶದಿಂದ ದೃಢಪಡಿಸಲ್ಪಟ್ಟಿದೆ ಈಗ ನಾನು ಹೇಳಿದಂತೆ ಪ್ರಸ್ತುತ ಭಾರತವು ನಶಿಸುವ ಮತ್ತು ಅವನತಿಯ ಭಾರತವಾಗಿದೆ ಆದರೆ ಸುವರ್ಣಯುಗದಿಂದ ಪತನದ ಬಗ್ಗೆ ಮಾತನಾಡುವ ಈ ಮಾದರಿಯು ಪುನರುತ್ತಾನದ ಬಗ್ಗೆಯೂ ಹೇಳುತ್ತದೆ ಆದ್ದರಿಂದ ಹಿಂದಿನ ಮಾದರಿಯ ಸುವರ್ಣಯುಗದಿಂದ ಉಂಟಾದ ಪತನ ಈ ಮಾದರಿಯ ಪ್ರಕಾರ ಭವಿಷ್ಯದಲ್ಲಿ ಪರಿಹಾರವನ್ನು ನೀಡಬೇಕಾಗಿದ್ದು ಅದನ್ನು ಸುವರ್ಣಯುಗಕ್ಕೆ ಹಿಂತಿರುಗಿಸುವ ಮೂಲಕ ಗುರುತಿಸಲಾಗುತ್ತದೆ ಈಗ ನಾನು ಮೊದಲೇ ಹೇಳಿದಂತೆ ಮಧ್ಯಮ ವರ್ಗದ ರಾಷ್ಟ್ರೀಯತಾವಾದಿ ಪ್ರವಚನದ ಬೆಳವಣಿಗೆಯನ್ನು ನೀವು ಅಧ್ಯಯನ ಮಾಡಿದರೆ ಈ ಭಾರತೀಯ ಸುವರ್ಣಯುಗ ಯಾವುದು ಅದು ಯಾವಾಗ ಕೊನೆಗೊಂಡಿತು ಕೊನೆಗೊಳ್ಳಲು ಕಾರಣಗಳು ಯಾವುವು ಎಂಬುದರ ಕುರಿತು ನಾವು ಹಲವಾರು ವ್ಯತ್ಯಾಸಗಳನ್ನು ಗಮನಿಸುತ್ತೇವೆ ಆದರೆ 20 ನೇ ಶತಮಾನದ ಗಾಂಧಿ ಯುಗವನ್ನು ಹೇಳುವವರೆಗೂ ಈ ಸ್ಲೈಡ್ನಲ್ಲಿ ನೀವು ನೋಡಬಹುದಾದ ಆಧಾರವಾಗಿರುವ ಚಕ್ರದ ಮಾದರಿಯು ಹಾಗೆಯೇ ಇರುತ್ತದೆ ನಾವು ಇಂದು ನೋಡುವಂತೆ ಈ ಚಕ್ರದ ಮಾದರಿಯು ಈಗಾಗಲೇ 19 ನೇ ಶತಮಾನದಲ್ಲಿ ಹೊರಹೊಮ್ಮಲು ಪ್ರಾರಂಭಿಸಿತು ಆದ್ದರಿಂದ ಈ ಮಾದರಿಯನ್ನು ಮಧ್ಯಮ ವರ್ಗದ ಪ್ರವಚನದಲ್ಲಿ 19 ನೇ ಶತಮಾನದ ಆರಂಭದಿಂದ 20 ನೇ ಶತಮಾನದ ಗಾಂಧಿ ಯುಗದವರೆಗೆ ಸ್ಪಷ್ಟವಾಗಿ ಕಂಡುಹಿಡಿಯಬಹುದು ಮತ್ತು ಭಾರತೀಯ ರಾಷ್ಟ್ರೀಯತಾವಾದಿ ಪ್ರವಚನದ ಈ ಚಕ್ರದ ಮಾದರಿಯು ಹೆಚ್ಚು ಸ್ಪಷ್ಟವಾಗಿ ಗೋಚರಿಸುವ ಪಠ್ಯವು ಬಹುಶಃ 19 ನೇ ಶತಮಾನದ ಬಂಗಾಳಿ ಕಾದಂಬರಿಕಾರ ಬಂಕಿಂಚಂದ್ರ ಚಟ್ಟೋಪಾಧ್ಯಾಯ ಬರೆದ ಬಂಗಾಳಿ ಕಾದಂಬರಿ "ಆನಂದಮಠ" ದಲ್ಲಿ ಕಂಡುಬರುತ್ತದೆ ಬಂಕಿಂಚಂದ್ರ ಅವರ ದಿನಾಂಕಗಳು 1838 ರಿಂದ 1894 ಮತ್ತು ಅವರ ವೃತ್ತಿಜೀವನವು ಸಾಮಾನ್ಯವಾಗಿ 19 ನೇ ಶತಮಾನದಿಂದ ಹೊರಹೊಮ್ಮಲು ಪ್ರಾರಂಭಿಸಿದ ಹೊಸ ಭಾರತೀಯ ಮಧ್ಯಮ ವರ್ಗಕ್ಕೆ ಸೇರಿದ ವ್ಯಕ್ತಿಯ ವೃತ್ತಿಜೀವನವಾಗಿದೆ ವಾಸ್ತವವಾಗಿ ಮಧ್ಯಮ ವರ್ಗದ ವಿಶಿಷ್ಟವಾದ ಬಂಕಿಮ್ ಅವರು ಇಂಗ್ಲಿಷ್ ವಿದ್ಯಾವಂತ ವ್ಯಕ್ತಿಯೂ ಆಗಿದ್ದರು ಮತ್ತು ವಾಸ್ತವವಾಗಿ ಕಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದ ಮೊದಲ ವಿದ್ಯಾರ್ಥಿಗಳಲ್ಲಿ ಒಬ್ಬರಾಗಿದ್ದರು ಭಾರತದಲ್ಲಿ ಪಾಶ್ಚಾತ್ಯ ಶೈಲಿಯ ಶಿಕ್ಷಣವನ್ನು ಉತ್ತೇಜಿಸಲು 1857 ರಲ್ಲಿ ಬಾಂಬೆ ಮತ್ತು ಮದ್ರಾಸ್ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಲಾಯಿತು ಬಂಕಿಂಚಂದ್ರ ಮೊದಲು ಬ್ರಿಟಿಷ್ ಸರ್ಕಾರದಲ್ಲಿ ಡೆಪ್ಯೂಟಿ ಕಲೆಕ್ಟರ್ ಆಗಿ ಮತ್ತು ನಂತರ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ಆಗಿ ಸೇವೆ ಸಲ್ಲಿಸಿದರು ಮತ್ತು ಅವರ ಜೀವನದ ಕೊನೆಯಲ್ಲಿ ಅವರಿಗೆ ವಸಾಹತುಶಾಹಿ ಸರ್ಕಾರವು CIE ಅಥವಾ "ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ದಿ ಇಂಡಿಯನ್ ಎಂಪೈರ್" ಎಂಬ ಬಿರುದನ್ನು ನೀಡಿತು ಆದ್ದರಿಂದ ಒಂದು ಅರ್ಥದಲ್ಲಿ ಬಂಕಿಂಚಂದ್ರರನ್ನು ವಸಾಹತುಶಾಹಿ ಪ್ರಾಧಿಕಾರದ ಭಾಗವಾಗಿ ಸಂಪೂರ್ಣವಾಗಿ ಸಂಯೋಜಿಸಲಾಯಿತು ಅವರು ವಸಾಹತುಶಾಹಿ ವ್ಯವಸ್ಥೆಯ ಭಾಗವಾಗಿದ್ದರು ಆದರೆ ಇದು ಅವರ ವೃತ್ತಿಜೀವನದ ಒಂದು ಭಾಗ ಮಾತ್ರ ಅದು ಇಂದು ಬಹುತೇಕ ಮರೆತುಹೋಗಿದೆ ಇಂದು ಬಂಕಿಂಚಂದ್ರರನ್ನು ನೆನಪಿಸಿಕೊಳ್ಳಲಾಗುತ್ತದೆ ಮತ್ತು ಇಲ್ಲಿ ನಾನು ಇತಿಹಾಸಕಾರ ಪಾರ್ಥ ಚಟರ್ಜಿಯವರ ಅವರು ಅವರ ಕುರಿತಾಗಿ ಆಡಿದ ಮಾತುಗಳನ್ನು ಉಲ್ಲೇಖಿಸುತ್ತೇನೆ ಅವರನ್ನು ರಾಷ್ಟ್ರೀಯತೆಯ ತತ್ವಗಳ ಬಗ್ಗೆ ಭಾರತದ ಮೊದಲ ವ್ಯವಸ್ಥಿತ ಪರಿಶೋಧಕರಲ್ಲಿ ಒಬ್ಬರು ಎಂದು ನೆನಪಿಸಿಕೊಳ್ಳಲಾಗುತ್ತದೆ ನಿಜಕ್ಕೂ ಅವರ "ಆನಂದಮಠ" ಕಾದಂಬರಿಯನ್ನು ಭಾರತೀಯ ಮಧ್ಯಮ ವರ್ಗದ ರಾಷ್ಟ್ರೀಯವಾದಿ ಪ್ರವಚನದ ಸ್ಥಾಪಕ ಗ್ರಂಥಗಳಲ್ಲಿ ಒಂದು ಎಂದು ಸುಲಭವಾಗಿ ಪರಿಗಣಿಸಬಹುದು ಮತ್ತು ನಮ್ಮಲ್ಲಿ ಹೆಚ್ಚಿನವರಿಗೆ ತಿಳಿದಿರುವಂತೆ "ಆನಂದಮಠ" ಎಂಬ ಈ ಕಾದಂಬರಿಯಲ್ಲಿರುವ ವಂದೇ ಮಾತರಂ ಹಾಡು 20 ನೇ ಶತಮಾನದುದ್ದಕ್ಕೂ ಮಧ್ಯಮ ವರ್ಗದ ನೇತೃತ್ವದ ರಾಷ್ಟ್ರೀಯತಾವಾದಿ ಚಳವಳಿಯೊಂದಿಗೆ ಬೇರ್ಪಡಿಸಲಾಗದಂತೆ ಸಂಬಂಧ ಹೊಂದಿದೆ ಮತ್ತು ಸಹಜವಾಗಿ ನಂತರ ಸ್ವತಂತ್ರ ಭಾರತದಲ್ಲಿ ಇದು ರಾಷ್ಟ್ರೀಯ ಹಾಡಾಯಿತು ಹಾಗಾಗಿ ನಾನು ಹೇಳುತ್ತಿದ್ದಂತೆ ಈ ಆನಂದಮಠ ಕಾದಂಬರಿಯಲ್ಲಿ ಅದ್ಭುತವಾದ ಭೂತಕಾಲದ ಚಕ್ರದಮಾದರಿಯನ್ನು ಪತನವನ್ನು ಮತ್ತು ಅದನ್ನು ಹಿಂದಿರುಗಿಸುವ ಭವಿಷ್ಯದ ಭರವಸೆಯನ್ನು ನಾವು ಸ್ಪಷ್ಟವಾಗಿ ನೋಡುತ್ತವೆ 18 ನೇ ಶತಮಾನದ ಉತ್ತರಾರ್ಧದಲ್ಲಿ ಬಂಗಾಳದಲ್ಲಿ ಪ್ರಾರಂಭವಾದ ಸನ್ಯಾಸಿ ದಂಗೆಯ ಕಥೆಯನ್ನು ಹೇಳುವ ಈ ಕಾದಂಬರಿಯಲ್ಲಿ ಕಾದಂಬರಿಯ ನಾಯಕ ಮಹೇಂದ್ರ ಅವರಿಗೆ ದಂಗೆಯನ್ನು ಪ್ರಾರಂಭಿಸಿರುವ ಕಾರಣವನ್ನು ತಿಳಿಸಲು ಸನ್ಯಾಸಿಗಳು ದೇವಿಯ ಮೂರು ವಿಭಿನ್ನ ಚಿತ್ರಗಳನ್ನು ತೋರಿಸಿದರು ದೇವಿಯ ಚಿತ್ರದ ಕುರಿತಾಗಿ ಅವರಿಗೆ ಈ ರೀತಿ ವಿವರಿಸಲಾಯಿತು ಮೊದಲನೆಯ ಚಿತ್ರವೂ ದೇವಿಯ ಭೂತಕಾಲದ ಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಎರಡನೇ ಚಿತ್ರವು ದೇವಿಯ ಸದ್ಯದ ಪರಿಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಮೂರನೆಯ ಚಿತ್ರವು ದೇವಿಯ ಭವಿಷ್ಯದ ಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಈ ಪ್ರತಿಯೊಂದು ಚಿತ್ರಗಳು ಭಾರತದ ವಿವಿಧ ರಾಜ್ಯಗಳ ಹಿಂದಿನ ವರ್ತಮಾನ ಮತ್ತು ಭವಿಷ್ಯದ ಸ್ಥಿತಿಯನ್ನು ಪ್ರತಿನಿಧಿಸುತ್ತವೆ ಮತ್ತು ಮೊದಲನೆಯದು ಮಾತೃ ದೇವಿಯನ್ನು ಪ್ರತಿ ಆಭರಣದಿಂದ ಸಂಪೂರ್ಣವಾಗಿ ರೂಪುಗೊಂಡ ಮತ್ತು ಅಲಂಕರಿಸಲ್ಪಟ್ಟ ಹೊಳೆಯುವ ಹಸನ್ಮುಖಿ ಚಿತ್ರವನ್ನು ಚಿತ್ರಿಸಲಾಗಿದೆ ಇದು ಭಾರತದ ಅದ್ಭುತ ಭೂತಕಾಲವನ್ನು ಪ್ರತಿನಿಧಿಸುತ್ತದೆ ಎರಡನೆಯದು ದೇವಿಯನ್ನು ಕಾಳಿ ಎಂದು ಎಲ್ಲವನ್ನೂ ಅವಳಿಂದ ದೋಚಲ್ಪಟ್ಟಿದೆ ಎಂದು ಚಿತ್ರಿಸಲಾಗಿದೆ ಈ ಚಿತ್ರವು ಪ್ರಸ್ತುತ ದೇಶವು ಕುಸಿದಿರುವ ದುಃಖದ ಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಮೂರನೆಯದು ಅವಳನ್ನು ದುರ್ಗಾ "ಮುಂಜಾನೆ ಕಿರಣಗಳಲ್ಲಿ ಹೊಳೆಯುವ ಮತ್ತು ನಗುವ" ಚಿತ್ರವನ್ನು ಚಿತ್ರಸಲಾಗಿದೆ ಇವು ಕಾದಂಬರಿಯಲ್ಲಿ ವಿವರಿಸಲಾದ ಪದಗಳು ಪ್ರಾಚೀನ ವೈಭವಗಳ ಭವಿಷ್ಯದ ಪುನರುತ್ಥಾನದ ಭರವಸೆಯನ್ನು ಹೊಂದಿದೆ ಭವಿಷ್ಯದ ಈ ಪುನರುತ್ಥಾನದ ಸಲುವಾಗಿ ಸನ್ಯಾಸಿಗಳು ಸ್ಪಷ್ಟವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈಗ ಬಂಕಿಂಚಂದ್ರರ ಪ್ರಕಾರ ಮಾತೃಭೂಮಿಯ ಮೊದಲ ಚಿತ್ರ ಚೇತರಿಸಿಕೊಂಡ ಜಗತ್ ಧಾತ್ರಿಯಿಂದ ದೇವಿಯ ಎರಡನೆಯ ಚಿತ್ರಕ್ಕೆ ಬದಲಾವಣೆ ಹೊಂದಿರುವುದು ದೇವಿಯನ್ನು ಎಲ್ಲದರಿಂದಲೂ ದೋಚಲಪಟ್ಟ ಕಾಳಿಯ ಮತ್ತು ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಇದು ಮೂರನೆಯ ಚಿತ್ರ ತಾಯಿಯು ಆನಂದಿಸಿದ ಆ ಆರಂಭಿಕ ಸ್ಥಿತಿಯನ್ನು ಮತ್ತು ಆ ಸ್ಥಿತಿಯನ್ನು ಮರಳಿ ಪಡೆಯುವ ಪ್ರಯತ್ನವನ್ನು ಪ್ರತಿನಿಧಿಸುತ್ತದೆ ಆದರೆ ಭವಿಷ್ಯದಲ್ಲಿ ವೈಭವದ ಸ್ಥಿತಿಯನ್ನು ಮರಳಿ ಪಡೆಯುವ ಸಲುವಾಗಿ ಬಂಕಿಂಚಂದ್ರ ಅವರ ಕಾದಂಬರಿಯು ಹೇಳುವುದೇನೆಂದರೆ ಅಂತಹ ವೈಭವದ ಸ್ಥಿತಿಯನ್ನು ಪಡೆಯಲು ತಾಯ್ನಾಡಿನ ಮಕ್ಕಳ ಅತಿಮಾನುಷ ಪ್ರಯತ್ನಗಳ ಪ್ರಯತ್ನ ಅಗತ್ಯವಿದೆ ಎನ್ನುತ್ತದೆ ಆದರೆ ಕುತೂಹಲಕಾರಿಯಾಗಿ ನಾವು ಕಾದಂಬರಿಯನ್ನು ಓದಿದರೆ ತಾಯಿಯ ಪ್ರಸ್ತುತ ದುಃಖಗಳನ್ನು ನಿವಾರಿಸಲು ಮತ್ತು ಹಿಂದಿನ ವೈಭವಗಳಿಗೆ ಮರಳಲು ಈ ಪ್ರಯತ್ನವು ಸ್ವಯಂಚಾಲಿತವಾಗಿ ಬ್ರಿಟಿಷ್ ವಸಾಹತುಶಾಹಿ ಆಡಳಿತದ ವಿರುದ್ಧ ಎಂದಲ್ಲ ಈಗ ಇದು ನಮಗೆ ಸ್ವಲ್ಪಮಟ್ಟಿಗೆ ಪ್ರತಿ ಅರ್ಥಗರ್ಭಿತವಾಗಿದೆ ಎಂದು ತೋರುತ್ತದೆ ಆದರೆ ಕಾದಂಬರಿಯ ಕೊನೆಯಲ್ಲಿ ಒಂದು ದೀರ್ಘ ಸ್ವಗತವು ಈ ರೀತಿ ವಾದಿಸುತ್ತದೆ ವಸಾಹತುಶಾಹಿ ಆಳ್ವಿಕೆಯ ಸಹಾಯವಿಲ್ಲದೆ ಹಿಂದೂಗಳು ತಮ್ಮ ಹಿಂದಿನ ವೈಭವವನ್ನು ಮತ್ತು ಸನಾತನ ಧರ್ಮ ಎಂದು ಉಲ್ಲೇಖಿಸಲಾದ ಜೀವನ ಪದ್ಧತಿಯನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಈಗ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಬಂಕಿಂಚಂದ್ರ ಅವರ ಬರಹಗಳಲ್ಲಿ ಭಾರತೀಯ ಹಿಂದೂ ಮತ್ತು ಬಂಗಾಳಿ ಮುಂತಾದ ಪದಗಳ ಸಮಸ್ಯಾತ್ಮಕ ವಿಲೀನವನ್ನು ಕಾಣುತ್ತೇವೆ ಕಾದಂಬರಿಯಲ್ಲಿ ಈ ಪದಗಳ ನಡುವೆ ಸಾಮ್ಯತೆ ಇದೆ ಮತ್ತು ನಾವು ಬಂಕಿಂಚಂದ್ರರನ್ನು ಓದುವಾಗ ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಏಕೆಂದರೆ ಕಾದಂಬರಿಕಾರರು ಈ ಪದಗಳನ್ನು ಬಹುತೇಕ ಸಮಾನಾರ್ಥಕವಾಗಿ ಬಳಸುತ್ತಾರೆ ಆದರೆ ಅವುಗಳು ಸ್ಪಷ್ಟವಾಗಿಲ್ಲ ಆದರೆ ಸ್ವಗತಕ್ಕೆ ಹಿಂತಿರುಗಿ ಇದನ್ನು ಹೇಳುವ ಸ್ವಗತವನ್ನು ನಾವು ಕಾಣುತ್ತೇವೆ ಇಂಗ್ಲಿಷ್ ಆಡಳಿತದ ಹೊರತು ಸನಾತನ ಧರ್ಮವನ್ನು ಪುನಃ ಸ್ಥಾಪಿಸಲು ಸಾಧ್ಯವಾಗುವುದಿಲ್ಲ ನಿಜವಾದ ಹಿಂದೂ ಜೀವನ ನಿಯಮವು ಜ್ಞಾನವನ್ನು ಆಧರಿಸಿದೆ ಕ್ರಿಯೆಯ ಮೇಲೆ ಅಲ್ಲ ಮತ್ತು ಈ ಜ್ಞಾನವು ಎರಡು ರೀತಿಯದ್ದಾಗಿದೆ ಬಾಹ್ಯ ಮತ್ತು ಆಂತರಿಕ ಆಂತರಿಕ ಜ್ಞಾನವು ಶಾಶ್ವತ ಸಂಹಿತೆಯ ಸನಾತನ ಧರ್ಮ ಮುಖ್ಯ ಭಾಗವಾಗಿದೆ ಆದರೆ ಬಾಹ್ಯ ಜ್ಞಾನವು ಮೊದಲು ಉದ್ಭವಿಸದ ಹೊರತು ಒಳಗಿನ ಜ್ಞಾನವು ಉದ್ಭವಿಸಲು ಸಾಧ್ಯವಿಲ್ಲ ಬಹಳ ಸಮಯದಿಂದ ಈ ಭೂಮಿಯಲ್ಲಿ ಬಾಹ್ಯ ಜ್ಞಾನವು ಕಳೆದುಹೋಗಿದೆ ಆದ್ದರಿಂದ ನಿಜವಾದ ಸನಾತನ ಧರ್ಮ ಕೂಡ ಕಳೆದುಹೋಗಿದೆ ಬಾಹ್ಯ ಜ್ಞಾನದಲ್ಲಿ ಬ್ರಿಟಿಷರು ತುಂಬಾ ಉತ್ತಮರು ಮತ್ತು ಜನರಿಗೆ ಬೋಧನೆ ನೀಡುವಲ್ಲಿ ಅವರು ತುಂಬಾ ಉತ್ತಮರು ಆದ್ದರಿಂದ ನಾವು ಬ್ರಿಟಿಷರನ್ನು ರಾಜರನ್ನಾಗಿ ಮಾಡಬೇಕು ಆದ್ದರಿಂದ ಸ್ವಗತದ ಈ ವಿಭಾಗದಲ್ಲಿನ ವಾದವೆಂದರೆ ಭಾರತೀಯರು ಹಿಂದೂಗಳನ್ನು ವಿದೇಶಿ ಶಕ್ತಿಯಿಂದ ಅಧೀನಗೊಳಿಸುವುದು ಸುವರ್ಣಯುಗದಿಂದ ಅವರ ಪತನದ ಲಕ್ಷಣವಾಗಿದ್ದರೂ ಅಧಿಕಾರದ ಸ್ಥಾನವನ್ನು ಮರಳಿ ಪಡೆಯಲು ವಸಾಹತುಶಾಹಿ ಆಡಳಿತವು ಅಗತ್ಯವಾಗಿರುತ್ತದೆ ಯಾಕೆಂದರೆ ಯುರೋಪಿಯನ್ ವಸಾಹತುಶಾಹಿಗಳು ತಮ್ಮೊಂದಿಗೆ ತರುವ ಪಾಶ್ಚಿಮಾತ್ಯ ಜ್ಞಾನವು ಸನಾತನ ಧರ್ಮವನ್ನು ಪುನಃ ಸ್ಥಾಪಿಸಲು ಅವಶ್ಯಕವಾಗಿದೆ ಇದು ಬಂಕಿಮ್ ಪ್ರಕಾರ ಕನಿಷ್ಠ ಹಿಂದೂ ಭಾರತೀಯ ಜೀವನ ವಿಧಾನವಾಗಿದೆ ಆದ್ದರಿಂದ ವಸಾಹತುಶಾಹಿ ಆಡಳಿತದ ಅಧೀನ ಸ್ಥಿತಿಯನ್ನು ಜಯಿಸುವ ಸಾಧನವಾಗಿ ಪರಿಣಮಿಸುತ್ತದೆ ಪಾಶ್ಚಿಮಾತ್ಯ ಜ್ಞಾನ ವ್ಯವಸ್ಥೆಯ ಪ್ರಮಾಣ ಫಲಕ ಮೇಲೆ ಬಂಕಿಮ್ ಅವರು ವಸಾಹತುಶಾಹಿ ವಿಮೋಚನೆಯ ಪ್ರವಚನವನ್ನು ಬರೆಯುತ್ತಾರೆ ಆದ್ದರಿಂದ ಬಂಕಿಂಚಂದ್ರ ಅವರ ಕೃತಿಗಳಲ್ಲಿ ಎದುರಾದ ರಾಷ್ಟ್ರೀಯತಾವಾದಿ ಪ್ರವಚನದ ಈ ಆರಂಭಿಕ ಹಂತದಲ್ಲಿ ನಾವು ಪಾಶ್ಚಿಮಾತ್ಯ ನಾಗರಿಕತೆ ಮತ್ತು ವಸಾಹತುಶಾಹಿಯ ಪಾಶ್ಚಿಮಾತ್ಯ ಜ್ಞಾನ ವ್ಯವಸ್ಥೆಯ ಬಗ್ಗೆ ಗೌರವದ ಒಂದು ವಿಶಿಷ್ಟ ಮಿಶ್ರಣವನ್ನು ಕಂಡುಕೊಳ್ಳುತ್ತಿದ್ದೇವೆ ಭಾರತವು ವಸಾಹತುಶಾಹಿಯಿಂದ ವಿಮೋಚನೆಗೊಂಡು ತನ್ನ ಹಿಂದಿನ ವೈಭವ ಸ್ಥಿತಿಗೆ ಮರಳುವ ಪ್ರಯತ್ನದ ಬಗ್ಗೆ ನೋಡುತ್ತೇವೆ ರಾಷ್ಟ್ರೀಯತಾವಾದಿ ಪ್ರವಚನದ ಈ ವಿಶಿಷ್ಟ ರಚನೆಯನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಏಕೆಂದರೆ ನಂತರ ನಾವು ರಾಜ ರಾವ್ ಅವರ ಕಾದಂಬರಿ "ಕಾಂತಪುರವನ್ನು" ಚರ್ಚಿಸುವಾಗ ಅದರಲ್ಲಿ 20 ನೇ ಶತಮಾನದ ಕುರಿತಾದ ಗಾಂಧಿ ಅವರ ಪ್ರವಚನದಲ್ಲಿ ವಸಾಹತುಗಾರರ ನಾಗರಿಕತೆಯ ಬಗ್ಗೆ ಗಾಂಧಿಯವರು ಟೀಕೆ ಮಾಡುತ್ತಾರೆ ಈ ಟೀಕೆಯನ್ನು ನಾವು "ಕಾಂತಪುರ" ಕಾದಂಬರಿಯಲ್ಲಿ ಕಾಣಬಹುದು ಆದರೆ ಇಂದು ನಾವು ಗಾಂಧಿ ಮತ್ತು ಈ ರಾಷ್ಟ್ರೀಯತಾವಾದಿ ಪ್ರವಚನದ 20 ನೇ ಶತಮಾನದ ಮಾರ್ಪಾಡಿಗೆ ಮುಂದುವರಿಯುವುದಿಲ್ಲ ಬದಲಿಗೆ ನಾವು ಹಿಂದೆ ಸರಿಯಲಿದ್ದೇವೆ ನಾವು 19 ನೇ ಶತಮಾನದ ಆರಂಭಕ್ಕೆ ಹೋಗಲಿದ್ದೇವೆ ಮತ್ತು ಹೆನ್ರಿ ಲೂಯಿಸ್ ವಿವಿಯನ್ ಡೆರೋಜಿಯೊ ಅವರ ಕಾವ್ಯಗಳಲ್ಲಿ ಬಂಕಿಂಚಂದ್ರ ಅವರ ರಾಷ್ಟ್ರೀಯತಾವಾದಿ ಪ್ರವಚನದಲ್ಲಿ ನಾವು ಗುರುತಿಸಿರುವ ಆಲೋಚನಾ ಕ್ರಮಗಳು ಹೇಗೆ ಹೊಸ ಸ್ಥಿತಿಯಲ್ಲಿ ಕಂಡುಬರುತ್ತವೆ ಎಂಬುದನ್ನು ನೋಡಲಿದ್ದೇವೆ ಈಗ ನೀವು ಇಲ್ಲಿ ನೋಡಬಹುದಾದ ಡೆರೋಜಿಯೊ 1809 ರಲ್ಲಿ ಕಲ್ಕತ್ತಾದಲ್ಲಿ ಜನಿಸಿದರು ಮತ್ತು ಅವರು 1831 ರಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ನಿಧನರಾದರು ಆದರೆ ಈ ಅಲ್ಪಾವಧಿ ಜೀವಿತಾವಧಿಯ ಹೊರತಾಗಿಯೂ ಡೆರೋಜಿಯೊ ಸಮಕಾಲೀನ ಭಾರತೀಯ ಸಮಾಜದ ಮೇಲೆ ತೀವ್ರ ಪ್ರಭಾವ ಬೀರಿದರು ವಾಸ್ತವವಾಗಿ ಕಲ್ಕತ್ತಾದ ಹಿಂದೂ ಕಾಲೇಜಿನಲ್ಲಿ ಜನಪ್ರಿಯ ಶಿಕ್ಷಕರಾಗಿ ಪ್ರಭಾವ ಬೀರಿದ್ದರು ಇದು ಭಾರತದಲ್ಲಿ ಸ್ಥಾಪನೆಯಾದ ಪಾಶ್ಚಿಮಾತ್ಯ ಉನ್ನತ ಶಿಕ್ಷಣದ ಮೊದಲ ಪ್ರಮುಖ ಸಂಸ್ಥೆಯಾಗಿದೆ ಪಾಶ್ಚಾತ್ಯರ ಗುಣಮಟ್ಟ ಅಥವಾ ಇಂಗ್ಲಿಷ್ ಶಿಕ್ಷಣವನ್ನು ಭಾರತೀಯ ಪೀಳಿಗೆಗೆ ಪರಿಚಯಿಸಿದ ಕೀರ್ತಿಗೆ ಡೆರೋಜಿಯೊ ಪಾತ್ರರಾಗಿದ್ದಾರೆ ಆ ನಿಟ್ಟಿನಲ್ಲಿ 19 ನೇ ಶತಮಾನದಲ್ಲಿ ಭಾರತದಲ್ಲಿ ಹೊರಹೊಮ್ಮಲು ಪ್ರಾರಂಭಿಸಿದ ಭಾರತೀಯ ಮಧ್ಯಮ ವರ್ಗದ ಸ್ಥಾಪಕ ಪಿತಾಮಹರಲ್ಲಿ ಡೆರೋಜಿಯೊ ಒಬ್ಬರೆಂದು ಪರಿಗಣಿಸಬಹುದು ಆದರೆ ಇಂದು ಭಾರತದಲ್ಲಿ ರಾಷ್ಟ್ರೀಯತಾವಾದಿ ಪ್ರವಚನವನ್ನು ರೂಪಿಸುವ ಮಧ್ಯಮ ವರ್ಗದ ಪ್ರಯತ್ನದ ಆರಂಭಿಕ ನಿದರ್ಶನಗಳಲ್ಲಿ ಒಂದಾದ ಡೆರೊಜಿಯೊ ಅವರ ಕಾವ್ಯವನ್ನು ಉತ್ತಮವಾಗಿ ನೆನಪಿಸಿಕೊಳ್ಳಲಾಗುತ್ತದೆ ಆದರೆ ಕುತೂಹಲಕಾರಿಯಾಗಿ ಡೆರೋಜಿಯೊ ತಮ್ಮ ರಾಷ್ಟ್ರೀಯವಾದಿ ಆಲೋಚನೆಗಳನ್ನು ನಿರೂಪಿಸಿದ ಕವಿತೆಗಳು ಯುರೋಪಿಯನ್ ಸಾಹಿತ್ಯ ಸಂಪ್ರದಾಯಗಳಿಂದ ಹೆಚ್ಚು ಎರವಲು ಪಡೆದವು ಮತ್ತು ಡೆರೋಜಿಯೊ ಅವರ ಕೃತಿಯಲ್ಲಿ ಯುರೋಪಿಯನ್ ಸಾಹಿತ್ಯ ಸಂಪ್ರದಾಯಗಳು ಮತ್ತು ಭಾರತೀಯ ರಾಷ್ಟ್ರೀಯತಾವಾದಿ ಚಿಂತನೆಯ ಈ ಮಿಶ್ರಣವನ್ನು ಅರ್ಥಮಾಡಿಕೊಳ್ಳಲು ಅವರ ಈ ಕಾವ್ಯದ ನಿರ್ದಿಷ್ಟ ಉದಾಹರಣೆಯನ್ನು ನೋಡೋಣ ಮತ್ತು ಈ ನಿರ್ದಿಷ್ಟ ಕವಿತೆಯ ಶೀರ್ಷಿಕೆ "ದಿ ಹಾರ್ಪ್ ಆಫ್ ಇಂಡಿಯಾ " ಈಗ ನಾವು ಈ ಹದಿನಾಲ್ಕು ಸಾಲುಗಳು ಒಳಗೊಂಡಿರುವ ವಿಷಯಕ್ಕೆ ಹೋಗುವ ಮೊದಲು ಕವಿತೆಯ ಹದಿನಾಲ್ಕುಸಾಲಿನ ಕವಿತೆ ಎಂಬುದನ್ನು ನೀವು ಗಮನಿಸಬೇಕೆಂದು ನಾನು ಬಯಸುತ್ತೇನೆ ಮತ್ತು ಸಾನೆಟ್ ರೂಪವು ಯುರೋಪಿಯನ್ ಸಾಹಿತ್ಯದಲ್ಲಿ ಕಾವ್ಯದ ಮುಖ್ಯ ರೂಪಗಳಲ್ಲಿ ಒಂದಾಗಿದೆ ಇದು 13 ನೇ ಶತಮಾನದಲ್ಲಿ ಎಲ್ಲೋ ಇಟಲಿಯಲ್ಲಿ ಹುಟ್ಟಿಕೊಂಡಿತು ಆದರೆ 16 ನೇ ಶತಮಾನದಿಂದ ಇಂಗ್ಲೆಂಡ್ನಲ್ಲಿ ಬಹಳ ಜನಪ್ರಿಯವಾಯಿತು ಆ ಸಮಯದಲ್ಲಿ ಬ್ರಿಟನ್ನ ಅತಿ ಎತ್ತರದ ಸಾಹಿತ್ಯಿಕ ವ್ಯಕ್ತಿಗಳಲ್ಲಿ ಒಬ್ಬರಾದ ವಿಲಿಯಂ ಷೇಕ್ಸ್ಪಿಯರ್ 150 ಕ್ಕೂ ಹೆಚ್ಚು ಸಾನೆಟ್ಗಳನ್ನು ನಿರ್ಮಿಸಿದ ಶ್ರೇಷ್ಠ ಸಾನೆಟೀರ್ ಎಂದೂ ಕರೆಯುತ್ತಾರೆ ಇಟಲಿಯಲ್ಲಿ ಹುಟ್ಟಿದ ಮತ್ತು ನಂತರ ಇಂಗ್ಲೆಂಡಿಗೆ ತೆರಳಿದ ಈ ಸಾನೆಟ್ ಸಂಪ್ರದಾಯವು ಬ್ರಿಟಿಷ್ ಸಾಹಿತ್ಯದ ಮೂಲಕ ಭಾರತಕ್ಕೆ ಬಂದಿತು ಮತ್ತು ಈ ಸಾನೆಟ್ ಗಳನ್ನು ಭಾರತದಲ್ಲಿ ಮೊದಲ ಬಾರಿಗೆ ಬರೆದವರಲ್ಲಿ ಡೆರೋಜಿಯೊ ಒಬ್ಬರು ಆದ್ದರಿಂದ ಸಾನೆಟ್ ಸಂಪ್ರದಾಯವನ್ನು ನಂತರ ಮೈಕೆಲ್ ಮಧುಸೂದನ್ ದತ್ತಾ ಅವರಂತಹ ಕವಿಗಳು ಸ್ಥಳೀಯವಾಗಿ ಬಂಗಾಳಿಯಲ್ಲಿ ಸಾನೆಟ್ಗಳನ್ನು ತಯಾರಿಸಿದರು ಡೆರೋಜಿಯೊ 19 ನೇ ಶತಮಾನದ ಮೊದಲ ದಶಕಗಳಲ್ಲಿ ಬರೆಯುತ್ತಿದ್ದಾಗ ಸಾನೆಟ್ಗಳನ್ನು ಇನ್ನೂ ಪ್ರಾಥಮಿಕವಾಗಿ ಯುರೋಪಿಯನ್ ಕಾವ್ಯಾತ್ಮಕ ಅಭಿವ್ಯಕ್ತಿ ಎಂದು ಪರಿಗಣಿಸಲಾಗುತ್ತಿತ್ತು ಈಗ ನಾವು ಸಾನೆಟ್ ರೂಪದ ಆಂತರಿಕ ಚಲನಶಾಸ್ತ್ರಕ್ಕೆ ಬರೋಣ ಏಕೆಂದರೆ ಅದು ಹಾರ್ಪ್ ಆಫ್ ಇಂಡಿಯಾ ಕವಿತೆಯ ರಾಷ್ಟ್ರೀಯತೆಯ ವಿಷಯವನ್ನು ನೇರವಾಗಿ ಪ್ರಭಾವಿಸುತ್ತದೆ ಆದ್ದರಿಂದ ಸಾನೆಟ್ನ ಹದಿನಾಲ್ಕು ಸಾಲುಗಳು ಮತ್ತು ಸಾನೆಟ್ಗಳು ಸಾಮಾನ್ಯವಾಗಿ ಹದಿನಾಲ್ಕು ಸಾಲುಗಳಿಂದ ಕೂಡಿದ್ದು ಸಾಮಾನ್ಯವಾಗಿ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಮೊದಲ ಎಂಟು ಸಾಲುಗಳು ಸ್ವತಃ ಪ್ರತ್ಯೇಕ ವಿಭಾಗವನ್ನು ರೂಪಿಸುತ್ತವೆ ಮತ್ತು ಇದನ್ನು ಅಷ್ಟಮ ಎಂದು ಕರೆಯಲಾಗುತ್ತದೆ ಮತ್ತು ಕೊನೆಯ ಆರು ಸಾಲುಗಳು ಪ್ರತ್ಯೇಕ ವಿಭಾಗವನ್ನು ರೂಪಿಸುತ್ತವೆ ಇದನ್ನು ಷಟ್ಪದಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಅಷ್ಟಮ ಮತ್ತು ಷಟ್ಪದಿ ಮತ್ತು ಪ್ರಾಸ ಯೋಜನೆಯಲ್ಲಿನ ಕೆಲವು ವ್ಯತ್ಯಾಸಗಳಿಂದ ಅಷ್ಟಮ ಮತ್ತು ಷಟ್ಪದಿ ಅನ್ನು ಪರಸ್ಪರ ಬೇರ್ಪಡಿಸಲಾಗಿದೆ ಆದರೆ ಇಂದಿನ ಉಪನ್ಯಾಸದಲ್ಲಿನ ಪ್ರಾಸ ವ್ಯತ್ಯಾಸದ ಬಗ್ಗೆ ನಾನು ಗಮನ ಹರಿಸುವುದಿಲ್ಲ ನಾನು ಗಮನಹರಿಸಲು ಹೊರಟಿರುವುದು ಅಷ್ಟಮ ಮತ್ತು ಷಟ್ಪದಿ ಅನ್ನು ಬೇರ್ಪಡಿಸುವ ಆಲೋಚನಾ ಮಾದರಿಯಲ್ಲಿನ ವ್ಯತ್ಯಾಸ ಆದ್ದರಿಂದ ಸಾಂಪ್ರದಾಯಿಕ ಸಾನೆಟ್ನ ಮೊದಲ ಎಂಟು ಸಾಲುಗಳಲ್ಲಿ ಆಲೋಚನೆಯನ್ನು ಮುಂದಿಡಲಾಗಿದೆ ಆಕ್ಟೇವ್ನಲ್ಲಿ ಯಾವುದೇ ಆಲೋಚನೆಯನ್ನು ಮುಂದಿಡಲಾಗಿದೆ ಅದು ಸೆಸ್ಟೆಟ್ನಲ್ಲಿ ವ್ಯತಿರಿಕ್ತವಾಗಿರುತ್ತದೆ ಬಹಳ ವಿಭಿನ್ನವಾದ ಆಲೋಚನೆ ವಿರೋಧಾತ್ಮಕ ಚಿಂತನೆಯನ್ನು ಸೆಸ್ಟೆಟ್ ನಲ್ಲಿ ಮುಂದಿಡಲಾಗಿದೆ ಮತ್ತು ಆಕ್ಟೇವ್ ಮತ್ತು ಸೆಸ್ಟೆಟ್ನೊಳಗಿನ ಈ ಬದಲಾವಣೆಯನ್ನು ತಾಂತ್ರಿಕವಾಗಿ ವೋಲ್ಟಾ ಎಂದು ಕರೆಯಲಾಗುತ್ತದೆ V O L T A ಈಗ ಆದ್ದರಿಂದ ವೋಲ್ಟಾದಿಂದ ಬೇರ್ಪಟ್ಟ ಈ ಆಕ್ಟೇವ್ ಸೆಸ್ಟೆಟ್ ಸಾಂಪ್ರದಾಯಿಕ ಇಟಾಲಿಯನ್ ರೂಪದಲ್ಲಿ ಸಾನೆಟ್ ಅನ್ನು ಹೇಗೆ ವಿಂಗಡಿಸಲಾಗಿದೆ ಆದರೆ ಇಂಗ್ಲೆಂಡ್ಗೆ ಬಂದಾಗ ವೋಲ್ಟಾ ದ ಸ್ಥಾನದಲ್ಲಿ ಸ್ವಲ್ಪ ಬದಲಾವಣೆ ಕಂಡುಬರುತ್ತದೆ ಆದ್ದರಿಂದ ಉದಾಹರಣೆಗೆ ಷೇಕ್ಸ್ಪಿಯರ್ನ ಅನೇಕ ಸಾನೆಟ್ಗಳಲ್ಲಿ ಸೆಸ್ಟೆಟ್ನ ಆರಂಭದಲ್ಲಿ ಸಂಭವಿಸುವ ಬದಲು ವೋಲ್ಟಾವು ಕವಿತೆಯ ಕೊನೆಯ ಎರಡು ಸಾಲುಗಳವರೆಗೆ ವಿಳಂಬವಾಗುವುದನ್ನು ನಾವು ಗಮನಿಸುತ್ತೇವೆ ಅಲ್ಲಿ ಮೊದಲ ಹನ್ನೆರಡು ಸಾಲುಗಳಲ್ಲಿರುವ ಕೇಂದ್ರ ಚಿಂತನೆಗೆ ವ್ಯತಿರಿಕ್ತವಾಗಿರುತ್ತದೆ ಮತ್ತು ನಾವು ಡೆರೋಜಿಯೊ ಅವರ "ಹಾರ್ಪ್ ಆಫ್ ಇಂಡಿಯಾ" ದ ಮೇಲೆ ಕೇಂದ್ರೀಕರಿಸಿದಾಗ ವೋಲ್ಟಾದ ಈ ಎರಡು ಸಂಭವನೀಯ ಸ್ಥಾನಗಳನ್ನು ನೆನಪಿನಲ್ಲಿರಿಸಿಕೊಳ್ಳುವುದು ಬಹಳ ಮುಖ್ಯ ಏಕೆಂದರೆ ನಾನು ತೋರಿಸಿದಂತೆ ಡೆರೋಜಿಯೊ ಈ ಎರಡೂ ಸ್ಥಳಗಳಲ್ಲಿ ವೋಲ್ಟಾವನ್ನು ಅನ್ವಯಿಸುತ್ತಾರೆ ಆದ್ದರಿಂದ ಮತ್ತು ಕವಿತೆಯನ್ನು ಎರಡು ಭಾಗಗಳಿಗಿಂತ ಮೂರು ಭಾಗಗಳಾಗಿ ವಿಷಯಾಧಾರಿತವಾಗಿ ವಿಭಜಿಸುವ ಸಲುವಾಗಿ ಅವರು ಅದನ್ನು ಮಾಡುತ್ತಾರೆ ಆದ್ದರಿಂದ ನಾವು ವಿಷಯಕ್ಕೆ ಬಂದಾಗ ನಾವು ಇದನ್ನು ಚರ್ಚಿಸುತ್ತೇವೆ ಮತ್ತು ವಾಸ್ತವವಾಗಿ ಇದೀಗ ವಿಷಯಕ್ಕೆ ಬರೋಣ "ದಿ ಹಾರ್ಪ್ ಆಫ್ ಇಂಡಿಯಾ" ಎಂಬ ಈ ಕವಿತೆಯ ಮೊದಲ ಎಂಟು ಸಾಲುಗಳನ್ನು ನೀವು ಓದಿದರೆ ಡೆರೋಜಿಯೊ ಮುರಿದ ವೀಣೆಯನ್ನು ರೂಪಕವಾಗಿ ಭಾರತವನ್ನು ಪ್ರತಿನಿಧಿಸಲು ಬಳಸುತ್ತಿರುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ ಮೊದಲ ಎಂಟು ಸಾಲುಗಳು ಅದು "ವೈ ಹ್ಯಾಂಗ'ಸ್ತ ಥಾಉ ಲೋನ್ಲಿ ಆನ್ ಯೊನ್ ವಿಥಿರ್ಡ್ ಬಾಫ್Why hang'st thou lonely on yon withered bough" ಎಂದು ಪ್ರಾರಂಭವಾಗುತ್ತದೆ ಮತ್ತು ಇದು ಇಲ್ಲಿಯವರೆಗೆ ಮುಂದುವರಿಯುತ್ತದೆ ಆದ್ದರಿಂದ ಈ ಮೊದಲ ಎಂಟು ಸಾಲುಗಳಲ್ಲಿ ಡೆರೋಜಿಯೊ ಮುರಿದ ವೀಣೆಯ ಬಗ್ಗೆ ಮಾತನಾಡುತ್ತಿರುವುದನ್ನು ನಾವು ನೋಡುತ್ತೇವೆ ಇದನ್ನು ಭಾರತದ ಭೂಮಿಯ ರೂಪಕ ನಿರೂಪಣೆಯಾಗಿ ವೀಣೆಯನ್ನು ಬಳಸಲಾಗುತ್ತದೆ ಮತ್ತು ಅದರ ಪ್ರಸ್ತುತ ಕೊಳೆಯುವಿಕೆಯ ಬಗ್ಗೆ ಅವರು ವಿಷಾದಿಸುತ್ತಿದ್ದಾರೆ ಒಂದು ಕಾಲದಲ್ಲಿ ಸಿಹಿಯಾಗಿರುವ ಸಂಗೀತವನ್ನು ನೀಡುತ್ತಿದ್ದ ವೀಣೆಯು ಈಗ ದುರಸ್ತಿಯಲ್ಲಿದೆ ಮತ್ತು ಕವಿತೆ ಹೇಳುವಂತೆ "ಮೌನವು ತನ್ನ ಮಾರಣಾಂತಿಕ ಸರಪಳಿಯಿಂದ ನಿಮ್ಮನ್ನು ಬಂಧಿಸಿದೆ" ಡೆರೋಜಿಯೊ ಕವಿತೆಯ ಈ ಭಾಗದಾದ್ಯಂತ ವರ್ತಮಾನದ ಉದ್ವಿಗ್ನತೆಯನ್ನು ಬಳಸುತ್ತದೆ ಎಂಬುದನ್ನು ದಯವಿಟ್ಟು ಗಮನಿಸಿ ಈ ಕರುಣಾಜನಕ ಮೌನವು ವೀಣೆಯ ಪ್ರಸ್ತುತ ಸ್ಥಿತಿಯ ಪ್ರತಿನಿಧಿಯಾಗಿದೆ ಮತ್ತು ಒಟ್ಟಾರೆಯಾಗಿ ವೀಣೆ ಭಾರತವನ್ನು ಪ್ರತಿನಿಧಿಸುತ್ತದೆ ಈಗ ನೀವು ಇದನ್ನು ಇಲ್ಲಿ ಪ್ರಾರಂಭವಾಗುವ ಸೆಸ್ಟೆಟ್ನ ಮೊದಲ ನಾಲ್ಕು ಸಾಲುಗಳೊಂದಿಗೆ ಹೋಲಿಸಿದರೆ "ವನ್ಸ್ ಥಂಯ್ ಹಾರ್ಮೋನಿಯೋಕ್ಸ್ ಛೋರ್ಡ್ಸ್ ಟು ಸ್ವೀಟ್ನೆಸ್ ಗೇವ್ " ಮತ್ತು ಇದು ಇಲ್ಲಿಯವರೆಗೆ ಮುಂದುವರಿಯುತ್ತದೆ "ದೋಸ್ ಹ್ಯಾಂಡ್ಸ್ ಆರ್ ಕೋಲ್ಡ್" ಇಲ್ಲಿ ಕವಿತೆಯು ಪ್ರಧಾನವಾಗಿ ಹಿಂದಿನ ಉದ್ವಿಗ್ನತೆಯನ್ನು ಬಳಸುತ್ತದೆ ಮತ್ತು ಅದು ಹಿಂದಿನ ವೀಣೆ ಭಾರತ ಹೊಂದಿದ್ದ ವೈಭವವನ್ನು ಹೇಳುತ್ತದೆ ಆದ್ದರಿಂದ ಆಕ್ಟೇವ್ ಅನ್ನು ಸೆಸ್ಟೆಟ್ಗಳಿಂದ ಬೇರ್ಪಡಿಸುವ ವೋಲ್ಟಾವು ಸುವರ್ಣ ಭೂತಕಾಲದಲ್ಲಿ ವೀಣೆ ಹೇಗೆ ಇತ್ತು ಎಂಬುದನ್ನು ನಮಗೆ ಪರಿಚಯಿಸುವ ಮೂಲಕ ವರ್ತಮಾನದ ಕರುಣಾಜನಕ ಸ್ಥಿತಿಯ ವ್ಯತಿರಿಕ್ತವಾದದ್ದನ್ನು ತಿಳಿಸುತ್ತದೆ ಆದರೆ ನೀವು ಕೊನೆಯ ಎರಡು ಸಾಲುಗಳನ್ನು ಗಮನಿಸಿದರೆ ಅಥವಾ ನಾನು ಕೊನೆಯ ಎರಡೂವರೆ ಸಾಲುಗಳನ್ನು ಹೇಳಬೇಕು ಏಕೆಂದರೆ ಅದು ಈ ಪದಗಳಿಂದ ಪ್ರಾರಂಭವಾಗುತ್ತದೆ "ಬಟ್ ಇಫ್ ಥಯ್ ನೋಟ್ಸ್ ಡಿವೈನ್" ಅದು ನಿಜವಾಗಿ ಹನ್ನೆರಡನೇ ಸಾಲಿನಲ್ಲಿ ಬರುತ್ತದೆ ಇಲ್ಲಿ ನಾವು ಡೆರೋಜಿಯೊ ಮತ್ತೊಂದು ವೋಲ್ಟಾವನ್ನು ಪರಿಚಯಿಸುತ್ತಾರೆ ಮತ್ತು ಅವರು ಮತ್ತೊಂದು ತಾತ್ಕಾಲಿಕ ಸಾರಾಂಶವನ್ನು ಪರಿಚಯಿಸುತ್ತಾರೆ ಆದ್ದರಿಂದ ಇಲ್ಲಿ ಕವಿತೆಯು ಭವಿಷ್ಯದ ಬಗ್ಗೆ ಮಾತನಾಡುತ್ತದೆ ಅದರಲ್ಲಿ ಕವಿ ವೀಣೆಯನ್ನು ಪುನಃಸ್ಥಾಪಿಸಲು ಪ್ರಯತ್ನಿಸುತ್ತಾರೆ ಮತ್ತು ಅದರ ಮೌನವನ್ನು ಮುರಿಯುವ ಮೂಲಕ ಅದನ್ನು ಮತ್ತೆ ಹಾಡುವಂತೆ ಮಾಡುತ್ತಾರೆ ಈ ಚೇತರಿಕೆ ಮತ್ತು ಸುವರ್ಣಯುಗಕ್ಕೆ ಹಿಂತಿರುಗುವುದು ಹಾರ್ಪ್ ಆಫ್ ಮೈ ಕಂಟ್ರಿ ಲೇಟ ಮೀ ಸ್ಟ್ರೈಕ್ ದಿ ಸ್ಟ್ರೈನ್Harp of my country let me strike my strain ಎಂಬ ಕೊನೆಯ ಸಾಲಿನಲ್ಲಿ ಹೇಳಿರುವ ಕ್ರಿಯೆಯಿಂದ ಸೂಚಿಸಲ್ಪಟ್ಟಿದೆ ಆದ್ದರಿಂದ ಬಂಧನ ಮತ್ತು ಅಧೀನಕ್ಕೆ ಒಳಪಡಿಸಿದ ಮೌನದ ಸರಪಳಿಗಳನ್ನು ಕತ್ತರಿಸಬೇಕು ಆದ್ದರಿಂದ ಸುವರ್ಣ ಭೂತಕಾಲದ ಒಂದು ಆವರ್ತಕ ಮಾದರಿಯಿದೆ ಮತ್ತು ನಂತರದ ಕುಸಿತದ ಸ್ಥಿತಿಯು ಭವಿಷ್ಯದ ಕ್ರಮಕ್ಕೆ ದಾರಿ ಮಾಡಿಕೊಡುತ್ತದೆ ಇದು ಸುವರ್ಣ ಭೂತಕಾಲಕ್ಕೆ ಮರಳಲು ಸಹಾಯ ಮಾಡುತ್ತದೆ ಎಂದು ಡೆರೋಜಿಯೊ ಅವರ ಈ ಕವಿತೆಯಲ್ಲಿ ಈಗಾಗಲೇ ಗುರುತಿಸಲಾಗಿದೆ ಮತ್ತು 19 ನೇ ಶತಮಾನದ ನಂತರ ಬಂಕಿಂಚಂದ್ರರ ರಾಷ್ಟ್ರೀಯ ಪ್ರವಚನದಲ್ಲಿ ಎದ್ದುಕಾಣುವ ಚಕ್ರದ ಮಾದರಿಯು ಡೆರೊಜಿಯೊ ಅವರ ಹಲವಾರು ಸಾನೆಟ್ಗಳಲ್ಲಿ ಪುನರಾವರ್ತನೆಯಾಗಿದೆ ಉದಾಹರಣೆಗೆ ನೀವು ಡೆರೋಜಿಯೊ ಅವರ "ಟು ಇಂಡಿಯಾ ಮೈ ನೇಟಿವ್ ಲ್ಯಾಂಡ್ " ಎಂಬ ಕವಿತೆಯನ್ನು ಅವರ "ದಿ ಹಾರ್ಪ್ ಆಫ್ ಇಂಡಿಯಾ " ಪಕ್ಕದಲ್ಲಿ ಇರಿಸಿದರೆ ಆ ಸಾನೆಟ್ನಲ್ಲೂ ನೀವು ಅದೇ ಚಕ್ರದ ಮಾದರಿಯನ್ನು ಕಾಣುತ್ತೀರಿ ಆದರೆ ಗಮನಿಸಬೇಕಾದ ಅಂಶವೆಂದರೆ ವಿಶೇಷವಾಗಿ "ದಿ ಹಾರ್ಪ್ ಆಫ್ ಇಂಡಿಯಾ" ಗೆ ಸಂಬಂಧಿಸಿದಂತೆ ಭಾರತೀಯ ರಾಷ್ಟ್ರೀಯತಾವಾದಿ ಚಿಂತನೆಯನ್ನು ನಿರೂಪಿಸಲು ಪಾಶ್ಚಾತ್ಯ ಪ್ರಮಾಣ ಫಲಕ ಬಳಸುವದನ್ನು ನಾವು ಬಂಕಿಂಚಂದ್ರ ಅವರ ಬರಹಗಳಲ್ಲಿ ಗುರುತಿಸಿದ್ದೇವೆ ಆದರೆ ಇಲ್ಲಿ ನಾವು ಅದನ್ನು ಡೆರೋಜಿಯೊದ ಕವಿತೆಯಲ್ಲಿ ಮುನ್ಸೂಚನೆ ನೀಡಿದ್ದೇವೆ ಅಲ್ಲಿ ಪಾಶ್ಚಿಮಾತ್ಯ ರೂಪದ ಸಾನೆಟ್ ಅನ್ನು ಒಂದು ವಾಹನವಾಗಿ ಬಳಸಲಾಗುತ್ತದೆ ಇದನ್ನು ಮೂಲ ರಾಷ್ಟ್ರೀಯತಾವಾದಿ ಪ್ರವಚನ ಎಂದು ಪರಿಗಣಿಸಬಹುದು 19 ನೇ ಶತಮಾನದ ಉತ್ತರಾರ್ಧದಲ್ಲಿ ಡೆರೋಜಿಯೊ ಪ್ರಾರಂಭಿಸಿದ ಮತ್ತು ಅಂತಿಮವಾಗಿ ಬಂಕಿಂಚಂದ್ರ ಅವರ ಬರಹಗಳಲ್ಲಿ ಪ್ರವರ್ಧಮಾನಕ್ಕೆ ಬಂದ ಈ ಸ್ವರೂಪದ ರಾಷ್ಟ್ರೀಯತಾವಾದಿ ಪ್ರವಚನವನ್ನು ಎಂ ಗಾಂಧಿ ಅವರು ರೂಪಾಂತರಿಸಿದರು ಮತ್ತು ಗಾಂಧಿಯವರು ಮಾಡಿದ ಈ ರೂಪಾಂತರವು ರಾಜಾ ರಾವ್ ಅವರ ಕಾದಂಬರಿ "ಕಾಂತಪುರ" ದಲ್ಲಿ ಕಾಣಸಿಗುತ್ತದೆ ನಾವು ಅದನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡುತ್ತೇವೆ ಧನ್ಯವಾದಗಳು